ಮೆಕ್ಯಾನೊಬಯಾಲಜಿ ಯಲ್ಲಿನ ತಂತ್ರಗಳು ಟ್ರಾಕ್ಷನ್ ಫೋರ್ಸ್ ಮೈಕ್ರೋಸ್ಕೋಪಿ ಟ್ರಿಪ್ಸನ್ ಡಿಅಡೆಷನ್ ಮತ್ತು ಲೇಸರ್ ಅಬ್ಲೇಶನ್ ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ನಮ್ಮ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಎರಡು ಉಪನ್ಯಾಸಗಳಿಂದ ನಾನು ಮೆಕ್ಯಾನೊಬಯಾಲಜಿ ಅಧ್ಯಯನಕ್ಕೆ ಉಪಯುಕ್ತವಾದ ಕೆಲವು ಪರಿಕರಗಳು ಮತ್ತು ತಂತ್ರಗಳನ್ನು ಚರ್ಚಿಸಲು ಪ್ರಾರಂಭಿಸಿದೆ ಮತ್ತು ಮೊದಲ ಉಪನ್ಯಾಸದಲ್ಲಿ ನಾನು ಹೈಡ್ರೋಜೆಲ್ ಗಳ ಬಗ್ಗೆ ಪರಿಚಯಿಸಿದೆ ಹೈಡ್ರೋಜೆಲ್ ಗಳು ಯಾವುವು ಅವುಗಳ ಗುಣಲಕ್ಷಣಗಳು ಯಾವುವು ಟ್ಯೂನೇಬಿಲಿಟಿ ಬಿಗಿತ ರೇಖೀಯತೆ ಇತ್ಯಾದಿಗಳ ವಿಷಯದಲ್ಲಿ ಅವುಗಳನ್ನು ಮಾಡಲು ನೀವು ಅನುಸರಿಸಬೇಕಾದ ಕೆಲವು ಗುಣಲಕ್ಷಣಗಳು ಯಾವುವು ಹೈಡ್ರೋಜೆಲ್ ಗಳ ನಂತರ ನಾನು ಮತ್ತೊಮ್ಮೆ ಎಎಫ್ಎಂ ಅನ್ನು ಪರಿಚಯಿಸಿದೆ ಆದರೆ ಈ ಬಾರಿ ಎಎಫ್ಎಂ ನೊಂದಿಗೆ ಮಾದರಿಗಳ ಬಿಗಿತವನ್ನು ಅಳೆಯುವುದು ಹೇಗೆ ಮತ್ತು ಇಮೇಜ್ ಮಾಡಲು ಸಹ ಪರಿಚಯಿಸಿದೆ ಎಎಫ್ಎಂ ನಲ್ಲಿ ಪ್ರೋಟೀನ್ ತೆರೆದುಕೊಳ್ಳಬಹುದು ಎಎಫ್ಎಂ ಅನ್ನು ನೀವು ಸಂಪರ್ಕ ಮೋಡ್ ನಲ್ಲಿ ಅಥವಾ ಟ್ಯಾಪಿಂಗ್ ಮೋಡ್ ನಲ್ಲಿ ನಿರ್ವಹಿಸಬಹುದು ಮತ್ತು ಇವು ಎರಡು ಇಮೇಜಿಂಗ್ ಮೋಡ್ ಗಳಾಗಿವೆ ಸಂಪರ್ಕ ಮೋಡ್ ಫ್ಲಾಟ್ ಕಟ್ಟುನಿಟ್ಟಿನ ಮಾದರಿಗಳಿಗೆ ಹೆಚ್ಚು ಸೂಕ್ತವಾಗಿದೆ ಅಲ್ಲಿ ಮಾದರಿಯೊಂದಿಗೆ ನಿರಂತರ ಸಂಪರ್ಕದಿಂದಾಗಿ ಸ್ಯಾಂಪಲ್ ಗೆ ಹಾನಿಯಾಗುವ ಸಾಧ್ಯತೆಯಿಲ್ಲ ಮತ್ತು ಟ್ಯಾಪಿಂಗ್ ಮೋಡ್ ನಲ್ಲಿ ಮಧ್ಯಂತರ ಸಂಪರ್ಕವಿದೆ ಮತ್ತು ಆಂಪ್ಲಿಟ್ಯೂಡ್ ಸೆಟ್ ಪಾಯಿಂಟ್ ಅನ್ನು ನಿಯಂತ್ರಿಸಲ್ಪಡುವುದು ಈ ಟ್ಯಾಪಿಂಗ್ ಮೋಡ್ ಇಮೇಜಿಂಗ್ ಕೋಶಗಳಿಗೆ ಹೆಚ್ಚು ಸೂಕ್ತವಾಗಿದೆ ಅವು ಸಡಿಲವಾಗಿ ಅಂಟಿಕೊಂಡಿರುತ್ತವೆ ಮತ್ತು ಪಾರ್ಶ್ವ ಘರ್ಷಣೆಯ ಮೇಲೆ ಸ್ಥಳಾಂತರಿಸಬಹುದು ಮಾದರಿಗಳು ಜೆಲ್ ಗಳು ಕೋಶಗಳು ಇತ್ಯಾದಿಗಳ ಬಿಗಿತವನ್ನು ಅಳೆಯಲು ನೀವು ಬಲದ ಕಾರ್ಯಾಚರಣೆಯ ಕ್ರಮವನ್ನು ಬಳಸುತ್ತೀರಿ ಪ್ರೋಟೀನ್ ತೆರೆದುಕೊಳ್ಳುವುದನ್ನು ಪರೀಕ್ಷಿಸಲು ನೀವು ಬಳಸುವ ಅದೇ ಮೋಡ್ ಇದಾಗಿದೆ ವಸ್ತುವನ್ನು ಅವಲಂಬಿಸಿ ಎಲಾಸ್ಟಿಕ್ ಇರುತ್ತದೆ ಅಥವಾ ಇರುವುದಿಲ್ಲ ಎಂದು ನಾನು ಉಲ್ಲೇಖಿಸಿದ್ದೇನೆ ನೀವು ಇಂಡೆಂಟೇಶನ್ ಅನ್ನು ಅನುಸರಿಸುವ ವಕ್ರರೇಖೆಯನ್ನು ಪಡೆಯುತ್ತೀರಿ ಇಂಡೆಂಟ್ ಮತ್ತು ಹಿಂತೆಗೆದುಕೊಳ್ಳುವ ವಲಯಗಳ ನಡುವೆ ವಕ್ರರೇಖೆಯನ್ನು ಪ್ರತ್ಯೇಕಿಸಲಾಗುವುದಿಲ್ಲ ಮತ್ತು ವಸ್ತುವು ಕೋಶದಂತೆ ವಿಸ್ಕೊಲಾಸ್ಟಿಕ್ ಆಗಿದ್ದರೆ ನೀವು ಈ ರೀತಿಯ ವಕ್ರರೇಖೆಯನ್ನು ಪಡೆಯುತ್ತೀರಿ ಆದರೆ ಇಂಡೆಂಟೇಶನ್ ನ ಒಂದು ಮಾರ್ಗ ಮತ್ತು ಹಿಂತೆಗೆದುಕೊಳ್ಳುವಿಕೆಯ ಒಂದು ಭಾಗವಿದೆ ಸ್ನಿಗ್ಧತೆಯ ತೇವದ ಸೂಚಕ ವಾಗಿರುತ್ತದೆ ನೀವು ಬಿಗಿತವನ್ನು ಅಳೆಯುವಾಗ ಅಸ್ಥಿಪಂಜರದ ಮಯೋಟ್ಯೂಬ್ ಗಳನ್ನು ತೆಗೆದುಕೊಳ್ಳುವಾಗ ಮತ್ತು ಅವುಗಳ ಬಿಗಿತವನ್ನು ನೀವು ಅಳೆಯುವ ಜೊತೆಗೆ ಪ್ಲಸ್ ಮೈನಸ್ plus minus ಬ್ಲೆಬಿಸ್ಟಾಟಿನ್ ಆಗಿದ್ದು ನೀವು ಗಮನಿಸುತ್ತಿರುವುದು ಬ್ಲೆಬಿಸ್ಟಾಟಿನ್ ಉಪಸ್ಥಿತಿಯಲ್ಲಿರುತ್ತದೆ ಇದು ಬಿಗಿತದ ಅಕ್ಷ ಮತ್ತು ಇದು ಆವರ್ತನ ಅಕ್ಷ ಇದು ಔಟ್ಪುಟ್ ಡೇಟಾ ಕಂಟ್ರೊಲ್ಲ್ಡ್ ಅಥವಾ ಸಂಸ್ಕರಿಸದ ಕೋಶಗಳಲ್ಲಿ ಮತ್ತು ಬ್ಲೆಬಿಸ್ಟಾಟಿನ್ ಸಂಸ್ಕರಿಸಿದ ಕೋಶಗಳಲ್ಲಿ ಬಿಗಿತದ ವಿತರಣೆಯು ಹೀಗೆ ಕಾಣುತ್ತಿದ್ದರೆ ವಕ್ರರೇಖೆಯು ಎಡಕ್ಕೆ ಬದಲಾಗುತ್ತದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಜೀವಕೋಶಗಳು ಮೃದುವಾಗಿ ಗೋಚರಿಸುತ್ತವೆ ಹೀಗಾಗಿ ಬ್ಲೆಬ್ ಟ್ರೀಟೆಡ್ ಕೋಶಗಳು ಮೃದುವಾಗಿ ಗೋಚರಿಸುತ್ತವೆ ಆದರೆ ನಾವು ಅದರ ಬಗ್ಗೆ ಹೇಗೆ ಯೋಚಿಸುತ್ತೇವೆ ಮಯೋಸಿನ್ ಪ್ರತಿಬಂಧಕ ಚಟುವಟಿಕೆಯೊಂದಿಗೆ ಬ್ಲೆಬಿಸ್ಟಾಟಿನ್ ಮೃದುವಾದ ಕಾರ್ಟೆಕ್ಸ್ಗೆ ಏಕೆ ಕಾರಣವಾಗುತ್ತದೆ ಮತ್ತು ಕಾರಣ ಹೀಗಿದೆ ಕೋಶವನ್ನು ಟೆನ್ಸ್ಡ್ ಸ್ಟ್ರಿಂಗ್ ಎಂದು ನೀವು ಭಾವಿಸಿದರೆ ಅದನ್ನು ತಲಾಧಾರದ ಮೇಲೆ ಎರಡು ಹಂತಗಳಲ್ಲಿ ಲಂಗರು ಹಾಕಲಾಗುತ್ತದೆ ಆದ್ದರಿಂದ ನೀವು ಏನು ನೋಡುತ್ತೀರಿ ಸ್ಟ್ರಿಂಗ್ ತನ್ನದೇ ಆದ ವಸ್ತು ಗುಣಲಕ್ಷಣಗಳನ್ನು ಹೊಂದಿದೆ ಮತ್ತು ಅದರ ಮೇಲೆ ನೀವು ಸ್ಟ್ರಿಂಗ್ ಅನ್ನು ಟೆನ್ಸಿಂಗ್ ಗೆ ಒಡ್ಡುತ್ತಿದ್ದೀರಿ ನೀವು ಈ ಸ್ಟ್ರಿಂಗ್ ನಲ್ಲಿ ಸ್ವಲ್ಪ ಟೆನ್ಷನ್ ಅನ್ನು ಸೇರಿಸುತ್ತಿದ್ದೀರಿ ಈ ಟೆನ್ಷನ್ ನ ಮೂಲ ಯಾವುದು ನೀವು ಅದನ್ನು ತಲಾಧಾರಕ್ಕೆ ಲಂಗರು ಹಾಕಿದರೆ ಈ ಟೆನ್ಷನ್ ನ ಮೂಲವೆಂದರೆ ಆಕ್ಟೊಮಿಯೊಸಿನ್ ಸಂಕೋಚಕತೆ ನೀವು ಟೆನ್ಷನ್ ಅನ್ನು ಪ್ರತಿಬಂಧಿಸಿದರೆ ನೀವು ಟೆನ್ಷನ್ ಅನ್ನು ಅಳೆಯುವ ಒಟ್ಟಾರೆ ಬಿಗಿತಕ್ಕೆ ಸಂಬಂಧಿಸಿದರೆ ಅವು ಸರಳ ರೇಖೆಯಾಗಿರಬೇಕು ನೀವು ಹೇರುವ ಹೆಚ್ಚಿನ ಟೆನ್ಷನ್ ಎಂದರೆ ನೀವು ಸ್ಟ್ರಿಂಗ್ ಅನ್ನು ಎಳೆದರೆ ನೀವು ಅದನ್ನು ವಿರೂಪಗೊಳಿಸಲು ಪ್ರಯತ್ನಿಸಿದರೆ ಅದನ್ನು ವಿರೂಪಗೊಳಿಸಲು ನಿಮಗೆ ಹೆಚ್ಚುವರಿ ಶಕ್ತಿ ಬೇಕು ಅಂದರೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸ್ಟ್ರಿಂಗ್ ಗಟ್ಟಿಯಾಗಿ ಕಾಣುತ್ತದೆ ಜೀವಕೋಶದ ಬಿಗಿತ ಸಂಕೋಚನವನ್ನು ಅವಲಂಬಿಸಿರುತ್ತದೆ ಎಂದು ಇದು ನಿಮಗೆ ಹೇಳುತ್ತದೆ ಕೋಶವು ಅದರ ಬಿಗಿತವನ್ನು ಅಳೆಯುವ ಮೂಲಕ ಕೋಶವು ಎಷ್ಟು ಸಂಕೋಚಕವಾಗಿದೆ ಎಂಬ ಕಲ್ಪನೆಯನ್ನು ನೀವು ಪಡೆಯಬಹುದು ಎಂದು ಇದು ಸೂಚಿಸುತ್ತದೆ ಹೇಗಾದರೂ ಕಾರ್ಟಿಕಲ್ ಕಾಂಟ್ರಾಕ್ಟಿಲಿಟಿ ಬದಲಾಗದಿದ್ದರೆ ಬಿಗಿತದ ಮೇಲೆ ಸಂಕೋಚನದ ಪರಿಣಾಮವನ್ನು ನೀವು ನೋಡುವುದಿಲ್ಲ ಅಂದರೆ ಅದು ಬದಲಾಗುವುದಿಲ್ಲ ಆದರೆ ರೋ ಅಥವಾ ಆರ್ ಓ ಸಿ ಕೆ ಅಪ್ ರೆಗುಲೇಟ್ ಆಗಿದ್ದು ಕೋಶದ ಮಧ್ಯದಲ್ಲಿ ಒತ್ತಡದ ನಾರುಗಳನ್ನು ನಿರ್ಮಿಸುತ್ತದೆ ಯಾಕೆಂದರೆ ಇದು ನೀವು ಮೇಲಿನಿಂದ ಪ್ರೋಬ್ ಮಾಡುತ್ತಿರುವ ನ್ಯೂಕ್ಲಿಯಸ್ ಆಗಿದ್ದರೆ ನ್ಯೂಕ್ಲಿಯಸ್ ನ ಪಕ್ಕದಲ್ಲಿಯೇ ಇರುವ ಒತ್ತಡದ ನಾರುಗಳನ್ನು ನೀವು ಹೊಂದಿದ್ದರೆ ಇವುಗಳು ನೀವು ಪ್ರೋಬ್ ಮಾಡುತ್ತಿರುವ ಒಟ್ಟಾರೆ ಬಿಗಿತಕ್ಕೆ ಹೆಚ್ಚು ಕೊಡುಗೆ ನೀಡುವುದಿಲ್ಲ ಅವು ಬಿಗಿತವನ್ನು ಅಳೆಯುವುದರಿಂದ ಸ್ವತಂತ್ರವಾಗಿರುವ ಸಂಕೋಚನವನ್ನು ಪರೀಕ್ಷಿಸುವ ವಿಭಿನ್ನ ಮಾರ್ಗವಾಗಿರಬೇಕು ಮತ್ತು ಸಂಕೋಚನವನ್ನು ಪರೀಕ್ಷಿಸುವ ಅತ್ಯಂತ ಸುಸ್ಥಾಪಿತ ಮಾರ್ಗವೆಂದರೆ ಟ್ರಾಕ್ಷನ್ ಫೋರ್ಸ್ ಮೈಕ್ರೋಸ್ಕೋಪಿ ಟಿಎಫ್ಎಂ ಟಿಎಫ್ಎಂ ನಿಖರವಾಗಿ ಏನು ಎಂದು ನಾನು ವಿವರಿಸುತ್ತೇನೆ ತಲಾಧಾರದ ಮೇಲೆ ನೀವು ಕೋಶವನ್ನು ಹೊಂದಿದ್ದರೆ ಅದರ ಬಿಗಿತ ಇ ಆಗಿದ್ದು ಮತ್ತು ನಾನು ಏನು ಮಾಡಬಹುದೆಂದರೆ ಇಲ್ಲಿ ಜೀವಕೋಶದ ಒಂದು ಭಾಗವನ್ನು ತೆಗೆದುಕೊಳ್ಳೋಣ ನಿಮ್ಮ ಬಳಿ ಇರುವುದು ಕೋಶದ ಒಂದು ವಿಭಾಗ ಕೋಶವು ಆಂತರಿಕ ಶಕ್ತಿಗಳನ್ನು ಬೀರುತ್ತಿದೆ ಇದು ಒತ್ತಡ ಪಿ ನ ಮೂಲವಾಗಿದೆ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಗೆ ಹರಡುವ ಜೀವಕೋಶಗಳು ಮತ್ತು ಜೆಲ್ ಗಳ ಅಂತರಸಂಪರ್ಕದಲ್ಲಿ ತಲಾಧಾರದಲ್ಲಿ ಎಳೆತದಿಂದ ಈ ಶಕ್ತಿಗಳನ್ನು ಸ್ಥಿರಗೊಳಿಸಲಾಗುತ್ತದೆ ಇದು ಟಿ ಬಾರ್ ಆಗಿದೆ ನೀವು ಪಿ ಗೆ ಅಗತ್ಯವಿರುವ ಶಕ್ತಿ ಸಮತೋಲನವನ್ನು ಹೊಂದಿರಬೇಕು ನಾನು ಇಡೀ ಕೋಶವನ್ನು ಈ ರೀತಿ ಬರೆಯಬೇಕಾದರೆ ಇದು ಮೂರು ಆಯಾಮದ ಮೇಲ್ಮೈ ಆಗಿದ್ದು ಇದು ಪಿ ಇಂಟು ಇ ಕ್ರಾಸ್ ಸೆಕ್ಷನಲ್ ಏರಿಯಾ ಆಗಿದ್ದು ಎ ಬಾರ್ ಈ ಮೂಲ ಪ್ರದೇಶವನ್ನು ಎ ಡಾಟ್ ಗೆ ಸಮನಾಗಿರಬೇಕು ಎಂದು ಹೇಳೋಣ ಎ ಮೂಲ ಪ್ರದೇಶ ಇದು ಬಲ ಸಮತೋಲನ ಮತ್ತು ಟ್ರಾಕ್ಷನ್ ಫೋರ್ಸ್ ಮೈಕ್ರೋಸ್ಕೋಪಿ ಯನ್ನು ಮಾಡುವ ಮೂಲ ಸಿದ್ಧಾಂತವಾಗಿದೆ ಆದರೆ ಈ ಟ್ರಾಕ್ಷನ್ ಗಳನ್ನು ಅಥವಾ ತಲಾಧಾರದ ಮೇಲೆ ಈ ಶಕ್ತಿಗಳನ್ನು ನೀವು ಹೇಗೆ ಅಳೆಯುತ್ತೀರಿ ನೀವು ತಯಾರಿಸಿದ ಪಿಎ ಜೆಲ್ ಗಳು ಅಥವಾ ಪಿಡಿಎಂಎಸ್ ಕೋಶಗಳಲ್ಲಿ ಸಾಮಾನ್ಯವಾಗಿ ಏನು ಮಾಡಲಾಗುತ್ತದೆ ನೀವು ಮೇಲ್ಮೈಯಲ್ಲಿ ಕೆಲವು ಪ್ರತಿದೀಪಕ ಮಣಿಗಳನ್ನು ಹಾಕುತ್ತೀರಿ ಈ ಮಣಿಗಳನ್ನು ನೀವು ಮೇಲ್ಮೈಯಲ್ಲಿ ಹೇಗೆ ಹಾಕುತ್ತೀರಿ ಪಿಎ ಜೆಲ್ ಒಳಗೆ ಮಣಿಗಳೊಂದಿಗೆ ಪಾಲಿಮೈಡ್ ಜೆಲ್ ಗಳನ್ನು ಪಾಲಿಮರೀಕರಿಸಿ ಇತರ ಸ್ಥಳಗಳಲ್ಲಿ ಸಾಕಷ್ಟು ಮಣಿಗಳಿವೆ ಆದರೆ ನೀವು ಹೆಚ್ಚು ಗಮನಹರಿಸಿದ್ದೀರಿ ಮತ್ತು ನೀವು ಈ ಜೆಲ್ ಅನ್ನು ತಲೆಕೆಳಗಾಗಿ ಪಾಲಿಮರೀಕರಣಗೊಳಿಸುತ್ತೀರಿ ನೀವು ಜೆಲ್ ಅನ್ನು ತಲೆಕೆಳಗಾಗಿ ಪಾಲಿಮರೀಕರಣಗೊಳಿಸಿದರೆ ಗುರುತ್ವಾಕರ್ಷಣೆಯಿಂದಾಗಿ ಈ ಎಲ್ಲಾ ಮಣಿಗಳು ಜೆಲ್ ನ ಮೇಲ್ಭಾಗದಲ್ಲಿ ಉಳಿಯುತ್ತವೆ ತದನಂತರ ನಾನು ಕೋಶವನ್ನು ಎರಡು ಡಿ ನಲ್ಲಿ ಬರೆಯಬೇಕಾದರೆ ಮತ್ತು ಇದು ತಲಾಧಾರವಾಗಿದೆ ನೀವು ಈ ಮಣಿಗಳನ್ನು ಕೋಶದ ಸುತ್ತಲೂ ಮೇಲ್ಮೈಯಲ್ಲಿ ಹೊಂದಿದ್ದೀರಿ ಕೋಶವು ಒಳಗೆ ಶಕ್ತಿಗಳನ್ನು ಬೀರುವ ಪ್ರತ್ಯೇಕ ಫೋಕಲ್ ಅಂಟಿಕೊಳ್ಳುವಿಕೆಗಳಿದ್ದರೆ ಇವುಗಳು ನಾಲ್ಕು ಫೋಕಲ್ ಅಂಟಿಕೊಳ್ಳುವಿಕೆ ಎಂದು ಹೇಳೋಣ ಅದರ ಮೂಲಕ ಜೀವಕೋಶಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ಶಕ್ತಿಗಳನ್ನು ಬೀರುತ್ತವೆ ನೀವು ಏನು ಮಾಡುತ್ತೀರಿ ಈ ತಲಾಧಾರಗಳಲ್ಲಿ ನೀವು ಕೋಶಗಳನ್ನು ಲೇಪಿಸಿದ ನಂತರ ನೀವು ಒತ್ತಡದ ಸಂರಚನೆಯಲ್ಲಿ ಒಂದು ಚಿತ್ರವನ್ನು ತೆಗೆದುಕೊಳ್ಳುತ್ತೀರಿ ಈ ಕಪ್ಪು ಚುಕ್ಕೆಗಳು ಒತ್ತಡದ ಸಂರಚನೆಯಲ್ಲಿ ಮಣಿಗಳ ಸ್ಥಾನಗಳಾಗಿವೆ ಎಂದು ಊಹಿಸಿ ನಂತರ ನಾನು ಏನು ಮಾಡಬೇಕು ನಾನು ಟ್ರಿಪ್ಸಿನ್ ಬಳಸಿ ಕೋಶಗಳನ್ನು ತೆಗೆದುಹಾಕುತ್ತೇನೆ ಕೋಶವು ಶಕ್ತಿಗಳನ್ನು ಬೀರುವ ಮೂಲ ನಿರ್ದೇಶನಗಳಾಗಿದ್ದರೆ ನಾನು ಕೋಶಗಳನ್ನು ತೆಗೆದುಹಾಕಿದ ನಂತರ ಈ ಮಣಿಗಳು ಹೊರಗಿನ ದಿಕ್ಕುಗಳಲ್ಲಿ ಚಲಿಸುತ್ತವೆ ಆದರೆ ಕೋಶದಿಂದ ದೂರದಲ್ಲಿರುವ ಮಣಿಗಳು ಪರಿಣಾಮಕಾರಿ ಸ್ಥಳಾಂತರವನ್ನು ಹೊಂದಿಲ್ಲದಿರಬಹುದು ಆದರೆ ಕೋಶಕ್ಕೆ ಹತ್ತಿರದಲ್ಲಿ ಇರಿಸಲಾಗಿರುವ ಈ ಮಣಿಗಳು ಬಾಹ್ಯ ದಿಕ್ಕುಗಳಲ್ಲಿ ಚಲಿಸುತ್ತದೆ ಇದರಿಂದ ನಾನು ಏನು ಮಾಡಬಹುದೆಂದರೆ ಒತ್ತಡದ ಮತ್ತು ಒತ್ತಡರಹಿತ ಸಂರಚನೆಗಳ ನಡುವಿನ ಮಣಿ ಸ್ಥಳಾಂತರಗಳನ್ನು ನಾನು ಟ್ರ್ಯಾಕ್ ಮಾಡಬಹುದು ಕೋಶವನ್ನು ತೆಗೆದುಹಾಕಿದಾಗ ಮತ್ತು ಒತ್ತಡವು ಕೋಶದ ಸಂರಚನೆಗೆ ಅನುಗುಣವಾಗಿರುತ್ತದೆ ಅದು ಕೋಶದ ಮೇಲೆ ಸಕ್ರಿಯವಾಗಿ ಶಕ್ತಿಗಳನ್ನು ಬೀರುತ್ತದೆ ಒಮ್ಮೆ ನೀವು ಮಣಿ ಸ್ಥಳಾಂತರವನ್ನು ಪಡೆದ ನಂತರ ನೀವು ಬಲ ವಿತರಣೆ ಏನು ಎಂದು ಕಂಡುಹಿಡಿಯಲು ರೇಖೀಯ ಸ್ಥಿತಿಸ್ಥಾಪಕತ್ವದ ಸಿದ್ಧಾಂತವನ್ನು ಬಳಸಬಹುದು ಈ ಪ್ರಯೋಗಗಳನ್ನು ವಿಭಿನ್ನ ಕೋಶ ಪ್ರಕಾರಗಳಲ್ಲಿ ಮಾಡಲಾಗಿದೆ ಇದರ ಪರಿಣಾಮವಾಗಿ ಇದು ಸ್ನಾಯು ಕೋಶವಾಗಿದ್ದರೆ ನೀವು ವಿಶಾಲವಾಗಿ ಎರಡು ದೊಡ್ಡ ಶಕ್ತಿಗಳನ್ನು ಕಾಣಬಹುದು ಅದು ಸಮಾನ ಮತ್ತು ದಿಕ್ಕಿನಲ್ಲಿ ವಿರುದ್ಧವಾಗಿರುತ್ತದೆ ಆದರೆ ಈ ಶಕ್ತಿಗಳ ಪರಿಶ್ರಮದ ಬಿಂದುಗಳನ್ನು ಡಿ ದೂರದಿಂದ ಬೇರ್ಪಡಿಸಲಾಗುತ್ತದೆ ಇದು ಸ್ನಾಯು ಕೋಶಕ್ಕೆ ಅನ್ವಯಿಸುತ್ತದೆ ಇದು ಫೋರ್ಸ್ ದ್ವಿಧ್ರುವಿ ಎಂದು ಕರೆಯಲ್ಪಡುವದಕ್ಕೆ ಅನುರೂಪವಾಗಿದೆ ಇದು ಒಂದು ದಿಕ್ಕಿನಲ್ಲಿ ಸಂಕೋಚಕ ಶಕ್ತಿಗಳನ್ನು ಬೀರುವ ಉದಾಹರಣೆಯಾಗಿದೆ ಫೈಬ್ರೊಬ್ಲಾಸ್ಟ್ ಗಳು ಅಥವಾ ಸ್ನಾಯು ಕೋಶಗಳಂತೆ ಉದ್ದವಾಗಿರುವ ಕೋಶಗಳಿಗೆ ಇದು ಅನ್ವಯಿಸುತ್ತದೆ ಆಸ್ಟಿಯೋಬ್ಲಾಸ್ಟ್ ಗಳಿಗಾಗಿ ನೀವು ಅದೇ ಪ್ರಯೋಗವನ್ನು ಮಾಡುತ್ತಿದ್ದರೆ ಆಸ್ಟಿಯೋಬ್ಲಾಸ್ಟ್ ಗಳ ರೂಪವಿಜ್ಞಾನವು ಬಹುಭುಜಾಕೃತಿಯಾಗಿದೆ ಮತ್ತು ನೀವು ಬಲ ವಿತರಣೆಯನ್ನು ಮಾಡಿದರೆ ನೀವು ಬಲ ವಿತರಣೆಯನ್ನು ವಿಕಿರಣವಾಗಿ ಸಮ್ಮಿತೀಯವಾಗಿ ನೋಡುತ್ತೀರಿ ಮತ್ತು ಈ ಪ್ರಯೋಗಗಳನ್ನು ಬಳಸುವುದರಿಂದ ಸಂಕೋಚನ ಮತ್ತು ಬಿಗಿತದ ನಡುವಿನ ರೇಖೀಯ ಸಂಬಂಧ ಇದೆ ಎಂದು ಬಹಳಷ್ಟು ಜನರು ತೋರಿಸಿದ್ದಾರೆ ನೇರ ರೇಖೀಯ ಸಂಬಂಧವಿರಬೇಕು ಇದರರ್ಥ ಕೋಶ ರೇಖೆಗಳ ಹರವುಗಾಗಿ ಇನ್ನೂ ಒಂದು ಅವಲೋಕನವನ್ನು ಮಾಡಲಾಗಿದೆ ತಲಾಧಾರದ ಬಿಗಿತವು ಯಾವಾಗಲೂ ಸಂಕೋಚನವನ್ನು ಹೆಚ್ಚಿಸುತ್ತಿರುವುದನ್ನು ನೋಡುತ್ತೀರಿ ಸಂಕೋಚನ ಬಿಗಿತದೊಂದಿಗೆ ಹೆಚ್ಚಾಗುತ್ತದೆ ಈ ವಿಧಾನವು ತುಂಬಾ ಶಕ್ತಿಯುತವಾಗಿದೆ ಆದರೆ ನಾವು ಚರ್ಚಿಸಿದ ಈ ನಿರ್ದಿಷ್ಟ ರೀತಿಯ ಟ್ರಾಕ್ಷನ್ ಫೋರ್ಸ್ ಮೈಕ್ರೋಸ್ಕೋಪಿಯನ್ನು ಇದನ್ನು ಎರಡು ಡಿ ಟ್ರಾಕ್ಷನ್ ಫೋರ್ಸ್ ಮೈಕ್ರೋಸ್ಕೋಪಿ ಎಂದು ಕರೆಯಲಾಗುತ್ತದೆ ನೀವು ತಲಾಧಾರದ ಮೇಲೆ ಕೋಶವನ್ನು ಹೊಂದಿರುವಾಗ ಜೀವಕೋಶಗಳು ಎಕ್ಸ್ ವೈ ಸಮತಲದಲ್ಲಿ ಶಕ್ತಿಗಳು ಒಳಮುಖ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಅದು ಅಸ್ಸ್ಯುಮ್ ಮಾಡುತ್ತದೆ ಇದು ಎಕ್ಸ್ ವೈ ಸಮತಲ ಮತ್ತು ಇವು ಎಕ್ಸ್ ವೈ ಮತ್ತು ಜೆಡ್ ಆದ್ದರಿಂದ ಎಲ್ಲಾ ಶಕ್ತಿಗಳನ್ನು ಎಕ್ಸ್ ವೈ ಸಮತಲದಲ್ಲಿರುವ ಕೋಶದಿಂದ ಪ್ರಯೋಗಿಸಲಾಗುತ್ತಿದೆ ಅದು ಅಗತ್ಯವಾಗಿ ನಿಜವಲ್ಲ ಇಲ್ಲಿ ನೀವು ಜೆಡ್ ದಿಕ್ಕಿನಲ್ಲಿರುವ ಮಣಿ ಸ್ಥಳಾಂತರಗಳಿಗೆ ಕಾರಣವಾಗುವುದಿಲ್ಲ ಈ ರೀತಿ ಎಳೆಯುವ ಬದಲು ಕೋಶವು ಈ ರೀತಿಯ ಬಲವನ್ನು ಬೀರುವುದನ್ನು ನೀವು ಊಹಿಸಬಹುದು ಆ ಸಂದರ್ಭದಲ್ಲಿ ಮಣಿಗಳ ಸ್ಥಳಾಂತರವೂ ಇರುತ್ತದೆ ಇದನ್ನು ಮೂರು ಡಿ 3 ಡಿ ಟ್ರಾಕ್ಷನ್ ಫೋರ್ಸ್ ಮೈಕ್ರೋಸ್ಕೋಪಿ ಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಅಲ್ಲಿ ಜೀವಕೋಶಗಳು ಜೆಲ್ ಗಳಲ್ಲಿ ಹುದುಗಿದೆ ಮತ್ತು ನೀವು ಕೋಶದ ಸುತ್ತಲೂ ಮಣಿಗಳನ್ನು ಎಲ್ಲಾ ವಿಭಿನ್ನ ದಿಕ್ಕುಗಳಲ್ಲಿ ಹೊಂದಿರುತ್ತೀರಿ ಮತ್ತು ನೀವು ಮಣಿಗಳ ಎಕ್ಸ್ ವೈ ಜೆಡ್ ಚಲನೆಯನ್ನು ಟ್ರ್ಯಾಕ್ ಮಾಡುತ್ತೀರಿ ಇದು ಸಹಜವಾಗಿ ಕಂಡುಹಿಡಿಯಲು ಹೆಚ್ಚು ಜಟಿಲವಾಗಿದೆ ಮತ್ತು ಪ್ರತ್ಯೇಕ ಮಣಿಗಳ ಸ್ಥಾನವನ್ನು ಕಂಡುಹಿಡಿಯಲು ಮತ್ತು ಅವುಗಳ ಸ್ಥಳಾಂತರವನ್ನು ಪತ್ತೆಹಚ್ಚಲು ಪ್ರಮುಖ ಕಣಗಳ ಟ್ರ್ಯಾಕಿಂಗ್ ಕ್ರಮಾವಳಿಗಳು ಬೇಕಾಗುತ್ತವೆ ಸವಾಲುಗಳು ಅಥವಾ ಎಚ್ಚರಿಕೆಗಳಲ್ಲಿ ಒಂದು ಟ್ರಾಕ್ಷನ್ ಫೋರ್ಸ್ ಮೈಕ್ರೋಸ್ಕೋಪಿಯನ್ನು ಸವಾಲುಗಳು ಗಾಜಿನ ಮೇಲೆ ಕೋಶಗಳನ್ನು ಬೆಳೆಸಿದರೆ ನೀವು ಟ್ರಾಕ್ಷನ್ ಫೋರ್ಸ್ ಮೈಕ್ರೋಸ್ಕೋಪಿ ಯನ್ನು ಹೇಗೆ ಬಳಸುತ್ತೀರಿ ಎಂದು ಊಹಿಸಿಕೊಳ್ಳಿ ಅಥವಾ ಕೋಶದಿಂದ ಪಡೆದ ಮ್ಯಾಟ್ರಿಸೈಸ್ ಗಳಲ್ಲಿ ವಸ್ತುಗಳಿಗೆ ಮಣಿಗಳನ್ನು ಸೇರಿಸುವ ಮಾರ್ಗವಿಲ್ಲ ಅಥವಾ ಇನ್ನೊಂದು ಉದಾಹರಣೆಯೆಂದರೆ ನಿಮ್ಮ ವಸ್ತುವು ರೇಖೀಯವಾಗಿ ಸ್ಥಿತಿಸ್ಥಾಪಕವಲ್ಲದಿದ್ದರೆ ಟ್ರಾಕ್ಷನ್ ಫೋರ್ಸ್ ಮೈಕ್ರೋಸ್ಕೋಪಿ ಯನ್ನು ಸೂತ್ರೀಕರಣವು ರೇಖೀಯ ಸ್ಥಿತಿಸ್ಥಾಪಕ ತಲಾಧಾರಗಳನ್ನು ಊಹಿಸುತ್ತದೆ ಈ ಎಲ್ಲಾ ಸಂದರ್ಭಗಳಲ್ಲಿ ನೀವು ಅನುಸರಿಸಬಹುದಾದ ಸರಳವಾದ ಪರ್ಯಾಯ ವಿಧಾನವನ್ನು ಟ್ರಿಪ್ಸಿನ್ ಡಿಅಡೆಷನ್ ಅಸ್ಸೇ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಟ್ರಿಪ್ಸಿನ್ ಡಿಅಡೆಷನ್ ಅಸ್ಸೇ ಎಂದರೇನು ಇದನ್ನೇ ನೀವು ಪ್ರಮುಖವಾಗಿ ಪಡೆಯುತ್ತೀರಿ ಕೋಶ ಬೆಳೆಯುವಲ್ಲಿ ಕೋಶವು ಹಾದುಹೋಗಲು ಟ್ರಿಪ್ಸಿನ್ ಅನ್ನು ಬಳಸುತ್ತೀರಿ ನೀವು ಅಂಟಿಕೊಳ್ಳುವ ಕೋಶವನ್ನು ಹೊಂದಿದ್ದರೆ ಮತ್ತು ನೀವು ಟ್ರಿಪ್ಸಿನ್ ಅನ್ನು ಸೇರಿಸಿದರೆ ಕೆಲವು ಸಮಯದಲ್ಲಿ ಅದು ಸುತ್ತುವರಿಯಬೇಕು ಮತ್ತು ಅದರ ನಡುವೆ ನೀವು ವಿಭಿನ್ನ ಸಂರಚನೆಗಳ ವ್ಯಾಪ್ತಿಯನ್ನು ಹೊಂದಿರುತ್ತೀರಿ ಅಲ್ಲಿ ಪೂರ್ಣಗೊಳ್ಳುವಿಕೆಯ ವ್ಯಾಪ್ತಿ ಹೆಚ್ಚುತ್ತಿದೆ ಕೋಶವು ಸಂಪೂರ್ಣವಾಗಿ ಹರಡಿದ ಸಂರಚನೆಯಿಂದ ಸುತ್ತಿನ ಸಂರಚನೆಗೆ ಹೋಗುತ್ತದೆ ನೀವು ನಿಜವಾಗಿಯೂ ಡೈನಾಮಿಕ್ ಅನ್ನು ಟ್ರ್ಯಾಕ್ ಮಾಡಬಹುದು ಟ್ರಿಪ್ಸಿನ್ ನೊಂದಿಗೆ ಕಾವುಕೊಡುವಾಗ ಕೋಶವನ್ನು ಸುತ್ತುವರೆಯುವ ಸಮಯವನ್ನು ನೀವು ತೆಗೆದುಕೊಂಡರೆ ನೀವು ಹೊಂದಿರುವುದು ಸಮಯ ಟಿ ಮತ್ತು ವಿಸ್ತೀರ ಎ ಟಿ ಯು ಶೂನ್ಯ 0 ಗೆ ಸಮನಾಗಿರುತ್ತದೆ ಕೋಶದ ಆರಂಭಿಕ ಪ್ರದೇಶವು ಎ ಕೆಲವು ಸಮಯದಲ್ಲಿ ಟಿ ಇದು ಕೆಲವು ಎ ಟಿ ಮತ್ತು ಅಂತಿಮವಾಗಿ ಕೆಲವು ಸಮಯದಲ್ಲಿ ಟಿಎಫ್ ನೀವು ಅಂತಿಮವಾಗಿ ಎ ಎಫ್ ಅನ್ನು ಹೊಂದಿರಿ ಪ್ರದೇಶದ ಈ ಸಾಮಾನ್ಯ ಬದಲಾವಣೆಯನ್ನು ನಾನು ಎ ಬಾರ್ ಅನ್ನು ಎ ಐ ಮೈನಸ್ ಎ ಎಫ್ ಟೈಮ್ ಟಿ ಬೈ ಎ ಐ ಮೈನಸ್ ಎ ಎಫ್ ಎಂದು ವ್ಯಾಖ್ಯಾನಿಸಬಹುದು ಆದ್ದರಿಂದ ಇದನ್ನು ಮಾಡಿದರೆ ನಾನು ಶೂನ್ಯಕ್ಕೆ ಸಮನಾಗಿರುವ ಎ ಬಾರ್ ಅನ್ನು ಎ ಎಫ್ ಟಿ ಯಾವಾಗಲೂ ಎಐ ಗೆ ಸಮನಾಗಿರುತ್ತದೆ ನೀವು ಮೌಲ್ಯವನ್ನು ಹೊಂದಿದ್ದೀರಿ ಅದು ಶೂನ್ಯದಿಂದ ಒಂದಕ್ಕೆ ಹೋಗುತ್ತದೆ ಸಮಯದ ಕಾರ್ಯವಾಗಿ ನೀವು ಎ ಬಾರ್ ಅನ್ನು ಯೋಜಿಸಿದರೆ ನಿಮಗೆ ಕರ್ವ್ ಇರುತ್ತದೆ ಎ ಬಾರ್ ವಕ್ರಾಕೃತಿಗಳು ಈ ರೀತಿ ಕಾಣುತ್ತವೆ ಮತ್ತು ಈ ವಕ್ರರೇಖೆಯು ಸಿಗ್ಮೋಯ್ಡಲ್ ಪ್ರಕೃತಿಯಲ್ಲಿ ಕಂಡುಬರುತ್ತದೆ ಸಿಗ್ಮೋಯ್ಡಲ್ ಕರ್ವ್ ಆಗಿ ನೀವು ಈ ಡೇಟಾ ವನ್ನು ಈ ಕೆಳಗಿನ ಅಭಿವ್ಯಕ್ತಿಯಿಂದ ಹೊಂದಿಸಬಹುದು ನಾನು ಈ ನಿರ್ದಿಷ್ಟ ಸಮೀಕರಣವನ್ನು ಹೊಂದಬಹುದು ಈ ಅಭಿವ್ಯಕ್ತಿಗೆ ಎ ಬಾರ್ ಅನ್ನು ಅಳವಡಿಸಲಾಗಿದೆ ಅಲ್ಲಿ ನಾನು ಎರಡು ಬಾರಿ ಸ್ಥಿರಾಂಕಗಳನ್ನು ಕಂಡುಹಿಡಿಯಬಹುದು ಟೌ ಒಂದು ಮತ್ತು ಟೌ ಎರಡು ಟೌ ಒಂದು ಎಂದರೇನು ಟೌ ಒಂದು ಗೆ ಸಮನಾಗಿ ಈ ಸಂಪೂರ್ಣ ವೇರಿಯೇಬಲ್ ಇ ಟು ದಿ ಪವರ್ ಶೂನ್ಯ ಕ್ಕೆ ಆಗುತ್ತದೆ ಅದು ಎರಡು ಹೀಗೆ ಒಂದು ಮೈನಸ್ ಅರ್ಧ ಅರ್ಧವಾಗುತ್ತದೆ ಆದ್ದರಿಂದ ಟೌ ಒಂದು ನೀವು ಅರ್ಧದಷ್ಟು ಸಮನಾದ ಎ ಬಾರ್ ನ ಮೌಲ್ಯವನ್ನು ತಲುಪಿದ ಸಮಯಕ್ಕೆ ಅನುರೂಪವಾಗಿದೆ ಮತ್ತು ಟೌ ಎರಡು ವಕ್ರರೇಖೆಯ ಎರಡನೇ ಭಾಗಕ್ಕೆ ಸಮಯದ ಸ್ಥಿರವಾಗಿರುತ್ತದೆ ಇಲ್ಲಿ ಏನು ಗಮನಿಸಲಾಗಿದೆ ಎಂದರೆ ನೀವು ಟೌ ಒಂದು ಮತ್ತು ಟೌ ಎರಡು ಸಮಯ ಸ್ಥಿರಾಂಕಗಳನ್ನು ಬ್ಯಾಕ್ಟ್ರಾಕ್ ಮಾಡಬಹುದು ಸಂಕೋಚಕ ಪ್ರತಿರೋಧಕಗಳೊಂದಿಗೆ ನೀವು ಕೋಶಗಳನ್ನು ಪ್ರಚೋದಿಸಿದಾಗ ನೀವು ಏನು ನೋಡುತ್ತೀರಿ ಇದು ಟೌ ಒಂದರ ಮೌಲ್ಯವಾಗಿದ್ದರೆ ಇದು ಟೌ ಒಂದು ಮತ್ತು ಇದು ಟೌ ಎರಡು ಎಂದು ಹೇಳೋಣ ಕಂಟ್ರೊಲ್ಡ್ ಕೋಶಗಳಿಗಾಗಿ ಇದು ಟೌ ಒಂದು ಮತ್ತು ಟೌ ಎರಡು ಮೌಲ್ಯ ಎಂದು ಹೇಳೋಣ ನಾನು ಬ್ಲೆಬಿಸ್ಟಾಟಿನ್ ಬ್ಲೆಬ್ ನಂತಹ ಔಷಧಿಯೊಂದಿಗೆ ಟ್ರೀಟ್ ಮಾಡಿದಾಗ ಇದು ಸಂಕೋಚನವನ್ನು ತಡೆಯುತ್ತದೆ ಈ ಎರಡೂ ಸಮಯ ಸ್ಥಿರಾಂಕಗಳು ಹೆಚ್ಚಾಗುತ್ತವೆ ಮತ್ತೆ ನಾನು ಸಂಕೋಚನವನ್ನು ಉತ್ತೇಜಿಸುವ ಔಷಧಿಯೊಂದಿಗೆ ಟ್ರೀಟ್ ಮಾಡಿದಾಗ ರೋ ಆರ್ ಓ ಸಿ ಕೆ ಮಾರ್ಗಗಳನ್ನು ಉತ್ತೇಜಿಸುವ ಲೈಸೋಫಾಸ್ಫಾಟಿಡಿಕ್ ಆಮ್ಲ ಎಂದು ಹೇಳೋಣ ಆಗ ನೀವು ನೋಡುವುದು ಟೌ ಎರಡರ ಮೌಲ್ಯವು ಕಡಿಮೆಯಾಗುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಡಿಅಡೆಷನ್ ಟೈಮ್ ಸ್ಕೇಲ್ಗಳನ್ನು ಹೊಂದಿಸಲಾಗಿದೆ ಮತ್ತು ಸಂಕೋಚನದ ಮೂಲಕ ನಿರ್ದೇಶಿಸಲಾಗುತ್ತದೆ ಒಂದು ಕೋಶವು ಹೆಚ್ಚು ಸಂಕೋಚಕವಾಗಿದ್ದರೆ ನೀವು ಟ್ರಿಪ್ಸಿನ್ ನೊಂದಿಗೆ ಟ್ರೀಟ್ ಮಾಡಿದಾಗ ಅದು ಹೆಚ್ಚು ವೇಗವಾಗಿ ಸುತ್ತುತ್ತದೆ ಈ ಸಮಯ ಸ್ಥಿರಾಂಕಗಳನ್ನು ಎಎಫ್ಎಂ ಬಳಸಿ ಬಿಗಿತದ ಮೌಲ್ಯದೊಂದಿಗೆ ಪರಸ್ಪರ ಸಂಬಂಧ ಹೊಂದಿರುವುದನ್ನು ಗಮನಿಸಲಾಗಿದೆ ಟೌ ಎಂಬುದು ಸಾಮಾನ್ಯವಾಗಿ ಬಿಗಿತದೊಂದಿಗೆ ವಿಲೋಮ ಸಂಬಂಧ ಹೊಂದಿದೆ ಗಟ್ಟಿಯಾದ ಮತ್ತು ಹೆಚ್ಚು ಸಂಕೋಚಕವಾದ ಕೋಶಕ್ಕೆ ಡಿಅಡೆಷನ್ ಟೈಮ್ ಸ್ಕೇಲ್ ಕಡಿಮೆ ಇರುತ್ತದೆ ಇದು ತುಂಬಾ ಸರಳವಾದ ಮೌಲ್ಯಮಾಪನವಾಗಿದ್ದು ಅದರ ಆಧಾರದ ಮೇಲೆ ಸಂಕೋಚಕತೆ ಎಷ್ಟು ಎಂದು ನೀವು ಅಂದಾಜು ಮಾಡಬಹುದು ಸಮಯದ ಸ್ಥಿರತೆಗಳ ವಿಷಯದಲ್ಲಿ ನೀವು ಪರೋಕ್ಷವಾಗಿ ಸಂಕೋಚನವನ್ನು ಅಂದಾಜು ಮಾಡುತ್ತಿದ್ದೀರಿ ಮತ್ತು ಜೀವಕೋಶಗಳು ಪ್ರಯೋಗಿಸುವ ಶಕ್ತಿಗಳ ನಿಜವಾದ ಪ್ರಮಾಣಕ್ಕೆ ಅನುಗುಣವಾಗಿಲ್ಲ ಇತರ ಎಚ್ಚರಿಕೆಯೆಂದರೆ ಟೌ ಕೇವಲ ಸಂಕೋಚನದಿಂದ ನಿರ್ದೇಶಿಸಲ್ಪಟ್ಟಿಲ್ಲ ಇದು ಅಂಟಿಕೊಳ್ಳುವಿಕೆಯಿಂದ ಕೂಡ ನಿರ್ದೇಶಿಸಲ್ಪಡುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸಂಕೋಚನವು ಸ್ಥಿರವಾಗಿರುವ ಎರಡು ಷರತ್ತುಗಳನ್ನು ನಾನು ಹೊಂದಿದ್ದೇನೆ ಎಂದು ಊಹಿಸಿ ಸಿ ಸ್ಥಿರವಾಗಿರುತ್ತದೆ ಆದರೆ ಅಂಟಿಕೊಳ್ಳುವಿಕೆಯು ಎ ಒಂದರಿಂದ ಎ ಎರಡಕ್ಕೆ ಬದಲಾಗುತ್ತದೆ ಅಲ್ಲಿ ಎ ಎರಡು ಎ ಒಂದಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಏನೆಂದರೆ ನೀವು ಗಮನಿಸಿದಂತೆ ಒಂದು ನಿರ್ದಿಷ್ಟ ಕೋಶಕ್ಕೆ ನೀವು ಎ ಒಂದು ಇದು ಒಂದು ಡಿಅಡೆಷನ್ ಪ್ರೊಫೈಲ್ ಆಗಿದ್ದರೆ ನೀವು ನೋಡುವುದು ಈ ಡಿಅಡೆಷನ್ ವಿಳಂಬವಾಗುತ್ತದೆ ಇದು ಎ ಒಂದರ ಮೌಲ್ಯಕ್ಕಾಗಿ ಇದು ಎ ಎರಡರ ಮೌಲ್ಯವಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಡಿಅಡೆಷನ್ ಪ್ರತಿಕ್ರಿಯೆಯು ಸಂಕೋಚನ ಹಾಗು ಅಂಟಿಕೊಳ್ಳುವಿಕೆ ಮೂಲಕ ನಿರ್ದೇಶಿಸಲ್ಪಡುತ್ತದೆ ವಿನ್ಕುಲಿನ್ ನ ಅತಿಯಾದ ಅಭಿವ್ಯಕ್ತಿಯಿಂದಾಗಿ ಅಂಟಿಕೊಳ್ಳುವಿಕೆಯು ಬದಲಾಗಬಹುದು ಉದಾಹರಣೆಗೆ ವಿನ್ಕುಲಿನ್ ನಂತಹ ಪ್ರೋಟೀನ್ ರಚನಾತ್ಮಕ ಆಗಿರುವ ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರೋಟೀನ್ ಎಂದು ನಾವು ಹೇಳೋಣ ಆದರೆ ಟ್ರಿಪ್ಸಿನ್ ಅನ್ನು ಸೇರಿಸುವ ಮೂಲಕ ನೀವು ಇದನ್ನು ಹತ್ತು ಪಟ್ಟು ಹೆಚ್ಚು ಸಕ್ರಿಯಗೊಳಿಸಬಹುದು ಆ ರೀತಿಯಲ್ಲಿ ಫೋಕಲ್ ಅಂಟಿಕೊಳ್ಳುವಿಕೆಯ ಕತ್ತರಿಸುವಿಕೆಯ ಪ್ರಮಾಣವು ಹೆಚ್ಚಾಗಲಿದೆ ಟ್ರಾಕ್ಷನ್ ಫೋರ್ಸ್ ಅನ್ನು ಟಿಎಫ್ಎಂ ಮತ್ತು ಡಿಅಡೆಷನ್ ಅಸ್ಸೇ ಎರಡಕ್ಕೂ ಹೋಲಿಸಿದರೆ ಅವು ಇಡೀ ಕೋಶ ಮಟ್ಟದ ಸಂಕೋಚನದ ಅಂದಾಜುಗಳನ್ನು ನೀಡುತ್ತವೆ ಒಂದೇ ಒತ್ತಡದ ಫೈಬರ್ ನಲ್ಲಿ ಸಂಕೋಚನವನ್ನು ಅಂದಾಜು ಮಾಡಲು ಸಾಧ್ಯವೇ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಒಟ್ಟಾರೆ ಕೋಶ ಸಂಕೋಚನದ ಮೇಲೆ ಒಂದೇ ಒತ್ತಡದ ಫೈಬರ್ ನ ಕೊಡುಗೆ ಏನು ಈ ಸಂದರ್ಭಗಳಲ್ಲಿ ಅಂದಾಜು ಮಾಡಲು ಟಿಎಫ್ಎಂ ಅಥವಾ ಡಿಅಡೆಷನ್ ಅಸ್ಸೇಯನ್ನು ಬಳಸುವುದು ಕಷ್ಟ ಲೇಸರ್ ಅಬ್ಲೇಶನ್ ಎಂಬ ಹೊಸ ತಂತ್ರವನ್ನು ಪರಿಚಯಿಸಲಾಗಿದೆ ಲೈಫ್ಆಕ್ಟ್ ನೊಂದಿಗೆ ವರ್ಗಾವಣೆಯಾದ ಕೋಶವಿದೆ ನಿಮ್ಮಲ್ಲಿ ಎಂದು ಊಹಿಸಿ ನೀವು ಬಹಳ ಪ್ರಮುಖವಾದ ಒತ್ತಡದ ಫೈಬರ್ ಗಳನ್ನು ಹೊಂದಬಹುದು ಆದ್ದರಿಂದ ಇವು ಬಹಳ ಪ್ರಮುಖವಾದ ಒತ್ತಡದ ಫೈಬರ್ ಗಳಾಗಿವೆ ಲೇಸರ್ ಅಬ್ಲೇಶನ್ ಏನು ಮಾಡುತ್ತದೆ ಇದು ಒತ್ತಡದ ಫೈಬರ್ ನ ಮೇಲೆ ಒಂದೇ ಹಂತದಲ್ಲಿ ಲೇಸರ್ ಬೆಳಕನ್ನು ಕೇಂದ್ರೀಕರಿಸುತ್ತದೆ ಒತ್ತಡದ ಫೈಬರ್ ನ ಮೇಲೆ ನೀವು ಒಂದೇ ಬಿಂದುವಿನ ಮೇಲೆ ಲೇಸರ್ ಬೆಳಕನ್ನು ಕೇಂದ್ರೀಕರಿಸಿದಾಗ ಶಕ್ತಿಯು ತುಂಬಾ ಹೆಚ್ಚಾಗಿದ್ದು ಸ್ಥಳೀಯವಾಗಿ ವಸ್ತುವು ಆವಿಯಾಗುತ್ತದೆ ಫೆಮ್ಟೋಸೆಕೆಂಡ್ ಲೇಸರ್ ಗಳನ್ನು ಬಳಸಿ ನೀವು ನ್ಯಾನೊಮೀಟರ್ ಗಾತ್ರದ ಅಂತರ್ಜೀವಕೋಶದ ಗುರಿಯತ್ತ ಬೆಳಕನ್ನು ಕೇಂದ್ರೀಕರಿಸುತ್ತೀರಿ ಈ ಬೆಳಕು ಎಷ್ಟು ಕೇಂದ್ರೀಕೃತವಾಗಿದೆ ಎಂದರೆ ಇದು ನೀವು ಕೇಂದ್ರೀಕರಿಸಿದ ಒಂದೇ ಹಂತದಲ್ಲಿ ಮಾದರಿಯ ಆವಿಯಾಗುವಿಕೆಗೆ ಕಾರಣವಾಗುತ್ತದೆ ಆದ್ದರಿಂದ ನೀವು ಏನು ಹೊಂದಿರುತ್ತೀರಿ ನಾನು ಕೋಶವನ್ನು ಹೊಂದಿದ್ದೇನೆ ಮತ್ತು ಇದು ಅಂತಹ ಒಂದು ಒತ್ತಡದ ಫೈಬರ್ ಇದರಲ್ಲಿ ನಾನು ಒಂದೇ ಹಂತದಲ್ಲಿ ಬೆಳಕನ್ನು ಕೇಂದ್ರೀಕರಿಸಿದ್ದೇನೆ ಮತ್ತು ಸಮಯದ ಕ್ರಿಯೆಯಾಗಿ ನೀವು ಪ್ರತಿದೀಪಕ ಚಿತ್ರಗಳನ್ನು ಪಡೆದುಕೊಳ್ಳುತ್ತೀರಿ ನೀವು ನೋಡುವುದು ಈ ಒತ್ತಡದ ಫೈಬರ್ ವಿಶ್ರಾಂತಿ ಪಡೆಯುತ್ತದೆ ಆದ್ದರಿಂದ ಈ ಎರಡೂ ತುದಿಗಳು ಎ ಮತ್ತು ಬಿ ಸ್ಥಳೀಯವಾಗಿ ಈ ಒತ್ತಡದ ಫೈಬರ್ ಅನ್ನು ಅಡ್ಡಿಪಡಿಸಿವೆ ಈ ಬಿಂದುವು ರೇಖೆಯ ಹಿಂದಕ್ಕೆ ಹಿಂತೆಗೆದುಕೊಳ್ಳುತ್ತದೆ ಮತ್ತು ಈ ಬಿಂದುವು ಈ ರೇಖೆಯಲ್ಲಿ ಈ ದಿಕ್ಕಿನಲ್ಲಿ ಹಿಂತೆಗೆದುಕೊಳ್ಳುತ್ತದೆ ಇದರ ಪರಿಣಾಮವಾಗಿ ಈ ಅಂತರವನ್ನು ನಾನು ಸಮಯದ ಕ್ರಿಯೆಯಂತೆ ನಿಜವಾಗಿಯೂ ಟ್ರ್ಯಾಕ್ ಮಾಡಿದರೆ ಸಮಯದ ಕ್ರಿಯೆಯಾಗಿ ಈ ಗ್ಯಾಪ್ ಜಿ ಅನ್ನು ಗಮನಿಸಲಾಗಿದೆ ಮತ್ತು ಈ ರೀತಿಯ ಸ್ಯಾಚುರೇಶನ್ ಪ್ರೊಫೈಲ್ ಅನ್ನು ಪ್ರದರ್ಶಿಸುತ್ತದೆ ಹೀಗಾಗಿ ಅಂತರದಲ್ಲಿ ತ್ವರಿತ ಏರಿಕೆ ಕಂಡುಬರುತ್ತದೆ ಮತ್ತು ನಿಧಾನವಾಗಿ ನಂತರ ಅದು ಕೆಲವು ಅಂತಿಮ ಮೌಲ್ಯಕ್ಕೆ ಬಂದು ನಿಲ್ಲುತ್ತದೆ ಹಿಂದಿನ ಪ್ರಕರಣದಂತೆಯೇ ನೀವು ಈ ಡೇಟಾವನ್ನು ಹೊಂದಿಸಬಹುದು ನಾವು ಡಿ ಎ ಪ್ಲಸ್ ಎಲ್ ಎ ಇ ಟು ದಿ ಪವರ್ ಮೈನಸ್ ಟಿ ಟು ಟೌ ಎಂದು ಹೇಳೋಣ ನೀವು ವಿಶ್ರಾಂತಿ ಸಮಯದ ವಿಶಿಷ್ಟ ಸಮಯದ ಅಂದಾಜನ್ನು ಪಡೆಯಬಹುದು ಮತ್ತು ನೀವು ಈ ಎಲ್ ಎ ಮೌಲ್ಯವನ್ನು ಅಂದಾಜು ಮಾಡಬಹುದು ನೀವು ಕೋಶಗಳನ್ನು ಸಂಕೋಚಕ ಅಗೋನಿಸ್ಟ್ 762 ನೊಂದಿಗೆ ಟ್ರೀಟ್ ಮಾಡಿದಾಗ ಗಮನಿಸಲಾಗಿದೆ ಇದು ಕಂಟ್ರೊಲ್ಡ್ ಕೋಶಕ್ಕೆ ಪ್ರತಿಕ್ರಿಯೆಯಾಗಿದ್ದರೆ ಉಲ್ಲೇಖ ಸಮಯ 2806 ಅದು ಇಳಿಯುತ್ತದೆ ಬ್ಲೆಬಿಸ್ಟಾಟಿನ್ ನೊಂದಿಗೂ ಸಹ ಇದು ಗಮನಾರ್ಹವಾಗಿ ಇಳಿಯುತ್ತದೆ ಏಕ ಒತ್ತಡದ ಫೈಬರ್ ನ ಸಂಕೋಚನವನ್ನು ಹೇಗೆ ಮಾಡ್ಯುಲೇಟ್ ಮಾಡಲಾಗುತ್ತಿದೆ ಎಂಬುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಎಂದು ಸೂಚಿಸುತ್ತದೆ ಈ ಪ್ರಯೋಗವನ್ನು ಬಳಸಿಕೊಂಡು ಸಂಜಯ್ ಕುಮಾರ್ ರವರು ಕೋಶವು ಕಂಪ್ಲೈಂಟ್ ತಲಾಧಾರದಲ್ಲಿದ್ದಾಗ ನೀವು ಒಂದೇ ಒತ್ತಡದ ಫೈಬರ್ ಅನ್ನು ಏಕ ಒತ್ತಡದ ಫೈಬರ್ ನ ಪರಿಣಾಮವಾಗಿ ಸ್ಥಗಿತಗೊಳಿಸಿದಾಗ ಕೋಶದೊಳಗಿನ ಎರಡು ವಿಭಿನ್ನ ಬಿಂದುಗಳಿಗೆ ಸ್ಥಿತಿಸ್ಥಾಪಕ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತದೆ ನೀವು ಒಂದೇ ಒತ್ತಡದ ಫೈಬರ್ ಅನ್ನು ಸ್ಥಗಿತಗೊಳಿಸಿದಾಗ ಏಕ ಅಬ್ಲೇಶನ್ ಪರಿಣಾಮವಾಗಿ ಕೋಶದಲ್ಲಿ ಜಾಗತಿಕ ಮರುಜೋಡಣೆ ಇರುತ್ತದೆ ಆದರೆ ಕೋಶವು ಒಂದು ಅಥವಾ ಗಾಜಿನ ತಲಾಧಾರದ ಮೇಲೆ ಸಂಪರ್ಕ ಹೊಂದಿದ್ದರೆ ಅಥವಾ ತಲಾಧಾರದ ಮೂಲಕ ಶಕ್ತಿಗಳ ಪ್ರಸರಣವನ್ನು ಒಂದೇ ಕೋಶದಲ್ಲಿನ ಬಲ ಸಮತೋಲನ ನಿಯಂತ್ರಿಸುತ್ತದೆ ಎಂದು ಸೂಚಿಸುತ್ತದೆ ಇದು ಟೆನ್ಶನಲ್ ಹೋಮಿಯೋಸ್ಟಾಸಿಸ್ ಅಥವಾ ಬಲ ಸಮತೋಲನವನ್ನು ನಿಯಂತ್ರಿಸುತ್ತದೆ ಆದ್ದರಿಂದ ಇಂದು ಸಂಕ್ಷಿಪ್ತವಾಗಿ ನಾನು ಮೂರು ವಿಭಿನ್ನ ತಂತ್ರಗಳನ್ನು ಚರ್ಚಿಸಿದ್ದೇನೆ ಟ್ರಾಕ್ಷನ್ ಫೋರ್ಸ್ ಮೈಕ್ರೋಸ್ಕೋಪಿ ಡಿಅಡೆಷನ್ ಮತ್ತು ಲೇಸರ್ ಅಬ್ಲೇಶನ್ ಇವೆಲ್ಲವೂ ಸಂಕೋಚನದ ಕೆಲವು ಅಂದಾಜುಗಳನ್ನು ಒದಗಿಸುತ್ತವೆ ಆದ್ದರಿಂದ ಡಿಅಡೆಷನ್ ಕೋಶ ಮಟ್ಟದ ಸಂಕೋಚನವನ್ನು ಒದಗಿಸುತ್ತದೆ ಟಿಎಫ್ಎಂ ಕೋಶದೊಳಗಿನ ಸಂಕೋಚನದ ಮಾಹಿತಿಯನ್ನು ವಿವಿಧ ಹಂತಗಳಲ್ಲಿ ಒದಗಿಸುತ್ತದೆ ಮತ್ತು ಲೇಸರ್ ಅಬ್ಲೇಶನ್ ಸಹ ಸಂಕೋಚನವನ್ನು ಒದಗಿಸುತ್ತದೆ ಆದರೆ ಒಂದೇ ಒತ್ತಡದ ಫೈಬರ್ ರೂಪಿಸುತ್ತದೆ ಆದ್ದರಿಂದ ಈ ಎರಡೂ ತಂತ್ರಗಳು ಈ ಮಾಹಿತಿಯನ್ನು ಸಮಯದ ರೂಪದಲ್ಲಿ ಒದಗಿಸುತ್ತದೆ ಕಡಿಮೆ ಸಮಯವು ಹೆಚ್ಚಿನ ಸಂಕೋಚನದೊಂದಿಗೆ ಸಂಬಂಧ ಹೊಂದಿದೆ ಆದರೆ ಟಿಎಫ್ಎಂ ನಲ್ಲಿ ನೀವು ಕೋಶದ ವಿವಿಧ ಹಂತಗಳಲ್ಲಿ ಪ್ರಯೋಗಿಸುವ ಶಕ್ತಿಗಳ ನಿಜವಾದ ಅಂದಾಜು ಪಡೆಯುತ್ತೀರಿ ಅದರೊಂದಿಗೆ ನಾನು ನಿಮ್ಮ ಗಮನಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೀನಿ ಮತ್ತು ನಾವು ಮುಂದಿನ ತರಗತಿಯಲ್ಲಿ ಇತರ ಎರಡು ತಂತ್ರಗಳೊಂದಿಗೆ ಮುಂದುವರಿಯುತ್ತೇವೆ ಒಂದು ಮೈಕ್ರೋ ಫ್ಯಾಬ್ರಿಕೇಶನ್ ಮತ್ತು ಇನ್ನೊಂದು ಎಫ್ ಆರ್ ಇ ಟಿ ಧನ್ಯವಾದಗಳು